ನಾವು ಮತ್ತೆ ಮರಳಿದ್ದೇವೆ ಈಗ ನಾವು ಫೇಸರ್ನಿಂದ ಸೈನುಸೈಡಲ್ ಸಿಗ್ನಲ್ ನ ಪ್ರಾತಿನಿಧ್ಯವನ್ನು ನೋಡುತ್ತೇವೆ ಇಲ್ಲಿ ಮೊದಲ ವಿಷಯವೆಂದರೆ ನಮ್ಮ ತಿಳುವಳಿಕೆ ಸ್ಪಷ್ಟವಾಗಿರಬೇಕು ಅಂದರೆ ಸಂಖ್ಯಾತ್ಮಕಗಳನ್ನು ಪರಿಹರಿಸಲು ತಿಳಿಯಬೇಕಾದ ವಿಷಯಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿರುತ್ತವೆ ಆದ್ದರಿಂದ ಅದನ್ನು ಹೇಗೆ ಪರಿಹರಿಸಬಹುದೆಂದು ನೋಡೋಣ ಆದ್ದರಿಂದ ಸೈನುಸೈಡಲ್ ಸಿಗ್ನಲ್ ಫೇಸರ್ನ ಪ್ರಾತಿನಿಧ್ಯವನ್ನು ಗಮನಿಸಿ OA ಎಂದು ಕರೆಯುವ ತ್ರಿಜ್ಯವನ್ನು ಊಹಿಸಿಕೊಳ್ಳಿ O ಇದು ವೃತ್ತದ ಕೇಂದ್ರ ಎಂದು ಭಾವಿಸೋಣ ಮತ್ತು OA ಎಂಬುದು ಸೈನುಸೈಡಲ್ ಪ್ರಮಾಣದ ಗರಿಷ್ಠ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಇದು ವಿದ್ಯುತ್ ಇರಬಹುದು ಅಥವಾ ವೋಲ್ಟೇಜ್ ಆಗಿರಬಹುದು ಈ ಸ್ಥಾನದಲ್ಲಿ ಅದು ಅಪ್ರದಕ್ಷಿಣವಾಗಿ ತಿರುಗುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಲಂಬ ಪ್ರಕ್ಷೇಪಣವನ್ನು AB ಎಂದು ಭಾವಿಸೋಣ ಅದನ್ನು ಸ್ಪಷ್ಟಪಡಿಸೋಣ AB ಇದು ಲಂಬ ಪ್ರಕ್ಷೇಪಣ AB ಇದು OA sin θ ಗೆ ಸಮಾನವಾಗಿರುತ್ತದೆ ಆದ್ದರಿಂದ OA ಎಂಬುದು ಸೈನುಸೈಡಲ್ ಪರಿಮಾಣಗಳ ಗರಿಷ್ಠ ಮೌಲ್ಯವಾಗಿದೆ ಉದಾಹರಣೆಗೆ OA ಈ ಸಂಕೇತ i ಗೆ ಸಮನಾಗಿರುತ್ತದೆ ಎಂದು ಭಾವಿಸೋಣ ಇದು ಪ್ರಸ್ತುತ ಸಿಗ್ನಲ್ i O A ಇದರ ಗರಿಷ್ಠ ಮೌಲ್ಯ m ಗೆ ಸಮಾನವಾಗಿರುತ್ತದೆ ಎಂದು ಭಾವಿಸೋಣ ಅದು ವಿದ್ಯುತ್ ಹರಿವಿನ ಗರಿಷ್ಠ ಗರಿಷ್ಠ ಮೌಲ್ಯವಾಗಿದೆ ಅಂದರೆ ಇದು m sin θ ಗೆ ಸಮಾನವಾಗಿರುತ್ತದೆ ಮತ್ತು ಈ AB ಗರಿಷ್ಠ ಮೌಲ್ಯವಾಗಿದ್ದು ಅದು m sin θ ಗೆ ಸಮಾನವಾಗಿರುತ್ತದೆ ಈಗ ಅದನ್ನು ಸ್ಪಷ್ಟಪಡಿಸೋಣ ಇದರರ್ಥ ಇದರ ಲಂಬ ಪ್ರಕ್ಷೇಪಣವಾದ AB m sin θ ಗೆ ಸಮಾನವಾಗಿರುತ್ತದೆ ಈಗ θ 0 ಗೆ ಸಮನಾದಾಗ AB 0 ಗೆ ಸಮನಾಗಿರುತ್ತದೆ ಆದ್ದರಿಂದ θ 0 ಗೆ ಸಮನಾದಾಗ ಅದನ್ನು ಪ್ರಕ್ಷೇಪಣ ಮಾಡಿ ಇದು ಮೂಲವಾಗಿದೆ ಇದು ಇಲ್ಲಿಂದ ಪ್ರಾರಂಭವಾಗುತ್ತದೆ ಈಗ θ ದ ಮತ್ತೊಂದು ಮೌಲ್ಯವನ್ನು ತೆಗೆದುಕೊಂಡರೆ ಈ ಕೋನವು θ ಆಗಿದೆ AB m sin θ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ಳಿ ಈ ಕೋನವು θ ಆಗಿದೆ ಈಗ ಈ ರೀತಿ ಅದು ಈ ಬಿಂದುವಿಗೆ ಬಂದಾಗ OA ಇಲ್ಲಿಗೆ ಬರುತ್ತದೆ ಇಲ್ಲಿ ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ಳೋಣ θ 90o ಗೆ ಸಮನಾದಾಗ ಅದು ಇಲ್ಲಿಗೆ ಬರುತ್ತದೆ θ 90 o ಗೆ ಸಮನಾದಾಗ AB m ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಪ್ರಕ್ಷೇಪಣ ತೆಗೆದುಕೊಳ್ಳಿ ಇದು ಗರಿಷ್ಠ ಮೌಲ್ಯವಾಗಿದೆ ಆದ್ದರಿಂದ ಇದನ್ನು ಚಿತ್ರಿಸಿದರೆ ಈ ಗ್ರಾಫ್ ಈ ರೀತಿ ಬರುತ್ತದೆ ಈಗ ಇದಕ್ಕಿಂತ ಮುಂದೆ ಹೋದಾಗ ಅಂದರೆ θ 90o ಕ್ಕಿಂತ ಹೆಚ್ಚು ಆದಾಗ ಮತ್ತೆ ಪ್ರಕ್ಷೇಪಣವನ್ನು ತೆಗೆದುಕೊಳ್ಳಿ ಈ ಬಿಂದು ಇಲ್ಲಿಗೆ ಬಂದರೆ θ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಭಾಗದಲ್ಲಿ θ ಹೆಚ್ಚುತ್ತಿದೆ ಅದೇ ರೀತಿ θ 90o ಗಿಂತ ಹೆಚ್ಚಿರುವಾಗ ಅದು ಇಲ್ಲಿಗೆ ಬರುತ್ತದೆ ಈ ಬಿಂದುವು ಇಲ್ಲಿಗೆ ಬರುತ್ತದೆ ಅದೇ ರೀತಿ ಅದು ಇಲ್ಲಿಗೆ ಬರುತ್ತದೆ ಅದು θ 80o ಆದಾಗ ಇಲ್ಲಿಗೆ ಬರುತ್ತದೆ ಮತ್ತು ಅಂತಿಮವಾಗಿ θ 0 ಆಗಿದೆ ಈ ಎಲ್ಲ ಬಿಂದುಗಳನ್ನು ಸೇರಿಸಿ ಅದನ್ನು ಚಿತ್ರಿಸಿದರೆ ಅದು ಸೈನ್ ರೇಖೆ ಆಗಿರುತ್ತದೆ ಅಂತಿಮವಾಗಿ OA ತಿರುಗುತ್ತಿದೆ ಆದ್ದರಿಂದ ಇಲ್ಲಿ ಕೆಲವು ಸ್ಥಾನಕ್ಕೆ ಬರುತ್ತದೆ ಇಲ್ಲಿ ಕೆಲವು ಸ್ಥಾನಗಳು ಈ ರೀತಿ ಅದು ಚಲಿಸುತ್ತದೆ ಇಲ್ಲಿ θ 80o ನಂತರ ಇದು 270o ಮತ್ತು ಇದು 360o ಆಗಿರುತ್ತದೆ ಆದ್ದರಿಂದ ಇದು ಈ ರೀತಿ ಚಲಿಸುತ್ತಿದೆ ಆದ್ದರಿಂದ ಇದು 90o ಇದು 80o ಮತ್ತು ಈ ಬಿಂದುವು 270o ಇರುತ್ತದೆ ಮತ್ತು ಅಂತಿಮವಾಗಿ ಈ ಬಿಂದುವು 360o ಇರುತ್ತದೆ ಆದ್ದರಿಂದ ಈ ಬದಿಗೆ ಬಂದಾಗ ಮತ್ತೆ ಈ ಮೌಲ್ಯವು ಋಣಾತ್ಮಕವಾಗುತ್ತದೆ ಆದ್ದರಿಂದ ಈ ಬಿಂದು ಈ ರೀತಿ ಬರುತ್ತದೆ ಮತ್ತು ಅಂತಿಮವಾಗಿ ಅದನ್ನು 360o ವರೆಗೆ ಚಿತ್ರಿಸಿದರೆ ಅದು ಸೈನುಸೈಡಲ್ ಸಿಗ್ನಲ್ ಆಗಿರುತ್ತದೆ ಈ ರೀತಿಯಲ್ಲಿ ಯಾವುದೇ ವೋಲ್ಟೇಜ್ ಮತ್ತು ವಿದ್ಯುತ್ ಹರಿವಿನ ಗರಿಷ್ಠ ಮೌಲ್ಯವನ್ನು ತೆಗೆದುಕೊಂಡು ಅಪ್ರದಕ್ಷಿಣ ದಿಕ್ಕಿನಲ್ಲಿ ಚಲಿಸಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ θ 0 ರಿಂದ 360o ನಡುವೆ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಈ ರೀತಿಯಾಗಿ ಚಿತ್ರಿಸಿದಾಗ ಇದು OA ಮತ್ತು AB ಯ ಲಂಬ ಪ್ರಕ್ಷೇಪಣವು m sin θ ಗೆ ಸಮಾನವಾಗಿರುತ್ತದೆ ಪ್ರತಿ ಬಿಂದುವನ್ನು ತೆಗೆದುಕೊಂಡು ಚಿತ್ರಿಸಿದಾಗ ಅದು ಸೈನುಸೈಡಲ್ ಸಿಗ್ನಲ್ ಅನ್ನು ಪ್ರತಿನಿಧಿಸುತ್ತದೆ ಸೈನುಸೈಡಲ್ ಸಿಗ್ನಲ್ ಫೇಸರ್ ಅನ್ನು ಈ ರೀತಿಯಾಗಿ ಪ್ರತಿನಿಧಿಸಲಾಗುತ್ತದೆ ಅಂದರೆ ವಾಸ್ತವವಾಗಿ ಫೇಸರ್ ಇದು ತಿರುಗುವ ದಿಶಾಯುಕ್ತ ಆಗಿದೆ ಏಕೆಂದರೆ 0 ಮತ್ತು 360o ನಡುವಿನ ಕೋನೀಯ ರೇಖೆ ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಅಥವಾ ಅಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಇದರರ್ಥ ವೋಲ್ಟೇಜ್ ಅನ್ನು ಬಾಣದೊಂದಿಗೆ ಈ ರೀತಿ ಬರೆದಾಗ ಇದು ವಾಸ್ತವವಾಗಿ ಫೇಸರ್ ಪರಿಮಾಣವಾಗಿರುತ್ತದೆ ಆದರೆ ಪ್ರತಿರೋಧವನ್ನು z ಎಂದು ಬರೆಯುವಾಗ ಪ್ರತಿರೋಧವು r jx ಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ಪ್ರತಿರೋಧವನ್ನು ಕೇವಲ ಅಡ್ಡರೇಖೆ ಅನ್ನು ಇರಿಸಿ ಬರೆಯುತ್ತೇವೆ ಏಕೆಂದರೆ ಪ್ರತಿರೋಧವು ಒಂದು ಫೇಸರ್ ಪರಿಮಾಣವಲ್ಲ ಆದರೆ ವೋಲ್ಟೇಜ್ ಮತ್ತು ವಿದ್ಯುತ್ ಫೇಸರ್ ಪರಿಮಾಣಗಳಾಗಿವೆ ಮತ್ತು ಫೇಸರ್ ತಿರುಗುವ ದಿಶಾಯುಕ್ತವಾಗಿದೆ ಆದ್ದರಿಂದ ಆ ಸೈನುಸೈಡಲ್ ಸಿಗ್ನಲ್ ಮತ್ತು ಎಲ್ಲವನ್ನೂ ಇಲ್ಲಿ ನೀಡಲಾಗಿದೆ ω 2πf ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು m sin 2πf t ಎಂದು ಬರೆಯಲಾಗಿದೆ ಆದ್ದರಿಂದ ಈ ಅಭಿವ್ಯಕ್ತಿ ಇಲ್ಲಿದೆ ಇದು ಮುಂದಿನದು ಈಗ ಇಲ್ಲಿ ಸಹ ಕೆಲವು ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಇಲ್ಲಿ ಅದನ್ನು ವಿಭಿನ್ನವಾಗಿ ಬರೆದಿದೆ ಅದನ್ನು ನಂತರ ಓದಿ ಆದರೆ ಈಗ ಆಲಿಸಿ ವಿದ್ಯುತ್ ಮತ್ತು ವೋಲ್ಟೇಜ್ ತರಂಗ ರೂಪವನ್ನು ಹೊಂದಿವೆ ಎಂದು ಭಾವಿಸೋಣ ಆದ್ದರಿಂದ ಇದನ್ನು ನಿಜವಾಗಿ ವೋಲ್ಟೇಜ್ ತರಂಗ ರೂಪ ಎಂದು ಕರೆಯುವರು ಈಗ ಈ ಆಂತರಿಕ ವಲಯವನ್ನು ನೋಡೋಣ OB ಇದು ವೋಲ್ಟೇಜ್ ಪರಿಮಾಣದ ಗರಿಷ್ಠ ಮೌಲ್ಯವಾಗಿದೆ ಅಂದರೆ ಉದಾಹರಣೆಗೆ OB ಇದು ವೋಲ್ಟೇಜ್ Vm ಅನ್ನು ಪ್ರತಿನಿಧಿಸುತ್ತದೆ ಆ ಸಮಯದಲ್ಲಿ ಈ OA ವಿದ್ಯುತ್ ನ ಸ್ಥಾನಕ್ಕೆ ಸಮನಾಗಿರಲಿ ಈ ಸಮಯದಲ್ಲಿ ವೋಲ್ಟೇಜ್ ಮತ್ತು ಈ ವಿದ್ಯುತ್ ಹರಿವಿನ ನಡುವಿನ ಕೋನ ϕ ಆಗಿದೆ ಇದೇ ರೀತಿಯಾಗಿ ಈ ಎರಡೂ ಅಪ್ರದಕ್ಷಿಣವಾಗಿ ತಿರುಗುತ್ತಿವೆ ω ಅನ್ನು ನೀಡಲಾಗಿದೆ ω 2πf ಗೆ ಸಮಾನವಾಗಿರುತ್ತದೆ f ಇದು ಆವರ್ತನ ಆಗಿದೆ ಅದು ಅಪ್ರದಕ್ಷಿಣವಾಗಿ ತಿರುಗುತ್ತಿದೆ ಈಗ ವೋಲ್ಟೇಜ್ ಮತ್ತು ವಿದ್ಯುತ್ ತರಂಗವನ್ನು ತೆಗೆದುಕೊಂಡರೆ ವಿದ್ಯುತ್ ನ ಸ್ಥಾನ A ಆಗಿರುವಾಗ ವೋಲ್ಟೇಜ್ ನ ಸ್ಥಾನ V ಆಗಿದೆ ಮತ್ತು ಇದು ϕ ಆಗಿದೆ ಅವು ಅಪ್ರದಕ್ಷಿಣವಾಗಿ ತಿರುಗುತ್ತಿವೆ frequency ಅನ್ನು ಆವರ್ತನ ಎಂದು ಕರೆಯುತ್ತಾರೆ ಆದ್ದರಿಂದ f ಆವರ್ತನ ಮತ್ತು ω 2πf ಗೆ ಸಮಾನವಾಗಿರುತ್ತದೆ ಆ ಸಂದರ್ಭದಲ್ಲಿ ಇದು ಚಲಿಸುವಾಗ B ಮತ್ತು A ಸ್ಥಾನ ಏನೇ ಇರಲಿ ಅವುಗಳ ನಡುವಿನ ಕೋನವು ಸ್ಥಿರವಾಗಿರುತ್ತದೆ ಉದಾಹರಣೆಗೆ B ಇಲ್ಲಿ ಎಲ್ಲೋ ಇದೆ ಮತ್ತು A ಇಲ್ಲಿದೆ ಎಂದು ಭಾವಿಸೋಣ ಈ ಕೋನ ϕ ಯಾವಾಗಲೂ ಸ್ಥಿರವಾಗಿರುತ್ತದೆ ಏಕೆಂದರೆ ಎರಡೂ ಒಟ್ಟಿಗೆ ಅಪ್ರದಕ್ಷಿಣವಾಗಿ ಚಲಿಸುತ್ತಿರುವುದರಿಂದ ಆವರ್ತನ ಒಂದೇ ಆಗಿರುತ್ತದೆ ಆ ಸಂದರ್ಭದಲ್ಲಿ ಈ ಬಿಂದುವಿನಿಂದ ವೋಲ್ಟೇಜ್ ನ ಪ್ರಕ್ಷೇಪಣವನ್ನು ಮಾಡಿದರೆ ಅದು ಈ ಬಿಂದುವಿನಲ್ಲಿರುತ್ತದೆ ಮತ್ತು 90 o ಗಿಂತ ಹೆಚ್ಚಾದಾಗ ಇದು Vm ಅಂದರೆ ಗರಿಷ್ಠ ಮೌಲ್ಯವಾಗಿದೆ ಅದು ಮತ್ತೆ ಈ ರೀತಿ ಚಲಿಸುತ್ತದೆ ಮತ್ತು 0 ಕ್ಕೆ ಬರುತ್ತದೆ ಅದೇ ರೀತಿ ಈ OA ಅನ್ನು m ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ಬಿಂದುವಿನಲ್ಲಿθ 0 ಆಗುತ್ತದೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಈ ಹಂತವು ಈ ಬಿಂದುವಿನಲ್ಲಿ ಪ್ರಾರಂಭವಾಗುತ್ತದೆ ಈ ವಿದ್ಯುತ್ ಮತ್ತು ವೋಲ್ಟೇಜ್ ತರಂಗಗಳು ಸೈನುಸಾಯಿಡಲ್ ಆಗಿರುತ್ತದೆ θ ಇದು t ಅಥವಾ 0 ಗೆ ಸಮಾನವಾಗಿರುತ್ತದೆ ವಿದ್ಯುತ್ ತರಂಗರೂಪವು ಇಲ್ಲಿಂದ ಪ್ರಾರಂಭವಾಗುತ್ತದೆ ಏಕೆಂದರೆ ಅದರ ಸ್ಥಾನವು ಇಲ್ಲಿದೆ ಮತ್ತು ವೋಲ್ಟೇಜ್ ಇಲ್ಲಿಂದ ಪ್ರಾರಂಭವಾಗುತ್ತದೆ ಈ ರೀತಿಯಾಗಿ ಈ ಸೈನುಸೈಡಲ್ ತರಂಗ ರೂಪದ ವೋಲ್ಟೇಜ್ ಮತ್ತು ವಿದ್ಯುತ್ ಎರಡೂ ಉತ್ಪತ್ತಿಯಾಗುತ್ತದೆ ಎಂದು ಭಾವಿಸೋಣ ಆದರೆ ಈ ಎರಡರ ನಡುವಿನ ಕೋನವು ಒಂದೇ ಆಗಿರುತ್ತದೆ ಉದಾಹರಣೆಗೆ ಈ ವಿಷಯದಲ್ಲಿ ವೋಲ್ಟೇಜ್ ಮತ್ತು ವಿದ್ಯುತ್ ಎಂಬ ಎರಡು ಪರಿಮಾಣಗಳನ್ನು ತೆಗೆದುಕೊಂಡಿದೆ OB ಮತ್ತು OA ಎಲ್ಲವನ್ನೂ ಇಲ್ಲಿ ಪ್ರತಿನಿಧಿಸಲಾಗಿದೆ ಇಲ್ಲಿ ಫೇಸರ್ OB leading ಆಗಿದೆ ಈಗ leading ಮತ್ತು lagging ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಈ ತರಂಗ ರೂಪಗಳಲ್ಲಿ ಯಾವುದು ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುತ್ತದೆಯೋ ಅದು ಮುನ್ನಡೆಯಲ್ಲಿ ಇರುತ್ತದೆ ಇಲ್ಲಿ ಪರಿಮಾಣವನ್ನು ಪರಿಗಣಿಸುವುದಿಲ್ಲ ಈ ಸಂದರ್ಭದಲ್ಲಿ ವೋಲ್ಟೇಜ್ ತರಂಗ ರೂಪವು ಇದು ವಿದ್ಯುತ್ ಗಿಂತ ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುತ್ತಿದೆ ಏಕೆಂದರೆ ಅದು ಗರಿಷ್ಠ ಮೌಲ್ಯವನ್ನು ತಲುಪುವಾಗ ವಿದ್ಯುತ್ ಇಲ್ಲಿದೆ ಆದ್ದರಿಂದ ಮೊದಲ ವೋಲ್ಟೇಜ್ ಇದು ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುತ್ತಿದೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ವೋಲ್ಟೇಜ್ ವಿದ್ಯುತ್ ಗಿಂತ ಮೊದಲು 0 ಗೆ ಬರುತ್ತಿದೆ ಈ ಸಂದರ್ಭದಲ್ಲಿ ಈ ಎರಡು ತರಂಗ ರೂಪ ಗಳಲ್ಲಿ ವೋಲ್ಟೇಜ್ ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುತ್ತಿದ್ದರೆ ಇದರರ್ಥ ಅದು leading ಆಗಿದೆ ಅಥವಾ ವೋಲ್ಟೇಜ್ ಮೊದಲು 0 ಯನ್ನು ತಲುಪುತ್ತಿದ್ದರೆ ಇದರರ್ಥ ಅದು leading ಆಗಿದೆ ಮತ್ತು ಈ ಕೋನವು ϕ ಆಗಿದೆ ವಾಸ್ತವವಾಗಿ ಇದು ಕೋನ ϕ ಆಗಿದೆ ಈ ವೋಲ್ಟೇಜ್ ಮತ್ತು ವಿದ್ಯುತ್ ಹರಿವಿನ ನಡುವೆ ಇದು ಗರಿಷ್ಠ ವ್ಯತ್ಯಾಸಗಳ ಕೋನ ϕ ಆಗಿದೆ ವೋಲ್ಟೇಜ್ ಮತ್ತು ವಿದ್ಯುತ್ ತರಂಗರೂಪಗಳನ್ನು ಪರಿಗಣಿಸಿದಾಗ ವೋಲ್ಟೇಜ್ ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುತ್ತಿದ್ದರೆ ವಿದ್ಯುತ್ ಗಿಂತ ಮುನ್ನಡೆ ಸಾಧಿಸಿರುತ್ತದೆ ಇನ್ನೊಂದು ರೀತಿಯಲ್ಲಿ ಪರಿಗಣಿಸಿದಾಗ ವಿದ್ಯುತ್ ಗಿಂತ ಮೊದಲು ವೋಲ್ಟೇಜ್ 0 ತಲುಪುತ್ತಿದ್ದರೆ ಇದರರ್ಥ ವೋಲ್ಟೇಜ್ ವಿದ್ಯುತ್ ಗಿಂತ ಮುನ್ನಡೆ ಸಾಧಿಸಿರುತ್ತದೆ ಅಥವಾ ವಿದ್ಯುತ್ ವೋಲ್ಟೇಜ್ ಗಿಂತ ಹಿನ್ನಡೆಯಲ್ಲಿ ಇರುತ್ತದೆ ಆದ್ದರಿಂದ ಈ ಅಂತರವು ϕ ಆಗಿದೆ ಅಥವಾ ಗರಿಷ್ಠ ಮೌಲ್ಯಗಳ ಅಂತರವು ϕ ಆಗಿದೆ ಇದು leading ಅಥವಾ lagging ನ ಪರಿಕಲ್ಪನೆ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ವೋಲ್ಟೇಜ್ leading ಆಗಿದೆ ಮತ್ತು ಈ ಕೋನವು ϕ ಆಗಿದೆ ಇದು ನನ್ನ current signal ಆಗಿದೆ ಅಂದರೆ vVm sin ω t ಆಗಿದೆ ಇದನ್ನು sin ω t ಎಂದು ಕರೆಯುತ್ತಾರೆ ಮತ್ತು θ ωt ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಪ್ರಸ್ತುತ signal ಅನ್ನು Vm sin ω t ಎಂದು ಕರೆಯಲಾಗುತ್ತದೆ ಇದು current signal ಆಗಿದೆ ಮತ್ತು ಇದು ಕೋನ ϕ ಆಗಿದೆ ಇದು ವಿದ್ಯುತ್ ನ ತರಂಗ ರೂಪವಾಗಿರುತ್ತದೆ ಇದು Im sin ω t ಗೆ ಸಮಾನವಾಗಿರುತ್ತದೆ ಈಗ ವೋಲ್ಟೇಜ್ ಈ ವಿದ್ಯುತ್ ಗಿಂತ ϕ ಕೋನದಿಂದ leading ಆಗಿದೆ ಆದ್ದರಿಂದ ವೋಲ್ಟೇಜ್ ಅನ್ನು Vm sin ω t ϕ ಎಂದು ಬರೆಯಬಹುದು ಏಕೆಂದರೆ θ ಈ ಸ್ಥಾನದಿಂದ ಆ ಸ್ಥಾನಕ್ಕೆ ಚಲಿಸುತ್ತಿದೆ ಆದ್ದರಿಂದ ಇದು sin ω t ϕ ಆಗಿರುತ್ತದೆ ಏಕೆಂದರೆ ವೋಲ್ಟೇಜ್ ವಿದ್ಯುತ್ ಗಿಂತ ಮುನ್ನಡೆ ಸಾಧಿಸಿರುತ್ತದೆ ಆದ್ದರಿಂದ ϕ ಕೋನವು ಧನಾತ್ಮಕವಾಗಿರಬೇಕು ಆದ್ದರಿಂದ Vmsin ω t ಎಂದು ಬರೆಯಬಹುದು ಅಂದರೆ ಫೇಸರ್ ನಲ್ಲಿ ಇದನ್ನು ಈ ರೀತಿ ಬರೆಯಬಹುದು ಆದ್ದರಿಂದ ನನ್ನ rms ಮೌಲ್ಯವು ವಾಸ್ತವವಾಗಿ m √ 2 ಆಗಿದೆ ಇದು ವಿದ್ಯುತ್ ಹರಿವಿನ rms ಮೌಲ್ಯವಾಗಿದೆ ನಾವು m √ 2 ಎಂದು ಬರೆಯಬಹುದು ಕೋನ 0 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು m√ 2 angle 0 ಎಂದು ಬರೆಯಬಹುದು ಅಂತಹ ವಿಷಯವನ್ನು ಬರೆಯುವಾಗಲೆಲ್ಲಾ m √ 2 ಕೋನ 0 ಕ್ಕೆ ಸಮನಾಗಿರುತ್ತದೆ ಮತ್ತು ಆರಂಭದಲ್ಲಿ ಇಲ್ಲಿ ಬಾಣವನ್ನು ಮಾಡಲಾಗಿದೆ ಇದು ಫೇಸರ್ ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಕೋನ 0 ಆಗಿದೆ ಆದ್ದರಿಂದ ಇಲ್ಲಿ ಯಾವುದೇ ಬಾಣ ಇಲ್ಲ ಎಂದರೆ ಇದು ಕೇವಲ ಪರಿಮಾಣ ಮತ್ತು ಇದು rms ಮೌಲ್ಯವಾಗಿದೆ ಅಂದರೆ m √ 2 ಗೆ ಸಮನಾದಾಗ ಅದು rms ಮೌಲ್ಯವಾಗಿರುತ್ತದೆ ಈಗ ವೋಲ್ಟೇಜ್ v Vm sin ω t ϕ ಗೆ ಸಮಾನವಾಗಿರುತ್ತದೆ ಆದ್ದರಿಂದಫೇಸರ್ ರೂಪದಲ್ಲಿ ಬಾಣ ಚಿಹ್ನೆಯೊಂದಿಗೆ ಬರೆಯಿರಿ ಬಾಣ ಎಂದರೆ ಅದನ್ನು ಪ್ರತಿನಿಧಿಸುವ ವಿಭಿನ್ನ ವಿಧಾನ rms ಮೌಲ್ಯ Vm √ 2 ಕ್ಕೆ ಸಮಾನವಾಗಿರುತ್ತದೆ ನಂತರ ಈ ಕೋನವು ϕ ಆಗಿರಬೇಕು ಏಕೆಂದರೆ ವೋಲ್ಟೇಜ್ leading ಆಗಿದೆ ಆದ್ದರಿಂದ ಇದನ್ನು V angle ϕ ಎಂದು ಬರೆಯಬಹುದು V ಎಂಬುದು rms ಮೌಲ್ಯವಾಗಿದೆ ಆದರೆ ಇಲ್ಲಿ ಯಾವುದೇ ಬಾಣವಿಲ್ಲ ಎಂದರೆ ಇದರರ್ಥ V rms ಮೌಲ್ಯದ ಪ್ರಮಾಣವಾಗಿರುತ್ತದೆ ಆದ್ದರಿಂದ v Vm √ 2 ಗೆ ಸಮಾನವಾಗಿರುತ್ತದೆ ಲೆಕ್ಕಗಳನ್ನು ಬಿಡಿಸುವಾಗ ನಿರ್ದಿಷ್ಟಪಡಿಸುವವರೆಗೆ rms ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇದು ವಾಸ್ತವವಾಗಿ V angle ϕ ಆಗಿದೆ ಈಗ ಪ್ರಶ್ನೆಯೆಂದರೆ ಇದು I angle 0 o ಆಗಿದ್ದರೆ ಮತ್ತು v V angle ϕ ಆಗಿದ್ದರೆ ದಿಶಾಯುಕ್ತ ರೇಖಾಚಿತ್ರವನ್ನು ಬರೆಯುವದು ಫೇಸರ್ ಇದು ತಿರುಗುವ ದಿಶಾಯುಕ್ತವಾಗಿದೆ ಅದು ನೋಡಬೇಕಾದ ಏಕೈಕ ವ್ಯತ್ಯಾಸವಾಗಿದೆ ಆದ್ದರಿಂದ ಇದನ್ನು ಹೀಗೆ ಚಿತ್ರಿಸುವಾಗ ಇದು ಉಲ್ಲೇಖ ರೇಖೆಯ ಕೋನ 0 ಮತ್ತು ಇದು V angle ϕ ಆಗಿದೆ ಇದರರ್ಥ v ವಾಸ್ತವವಾಗಿ I ಗೆ leading ಆಗಿದೆ ಅಥವಾ v ಅನ್ನು ಉಲ್ಲೇಖವಾಗಿ ತೆಗೆದುಕೊಂಡರೆ ಇದು ನನ್ನ v ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಸಹ ϕ ಆಗಿದೆ ಆದ್ದರಿಂದ ಇದು ನನ್ನ v ಮತ್ತು ಈ ಕೋನವು ϕ ಇದನ್ನು ಈ ಕೋನವನ್ನು ತಿರುಗಿಸಿ ಆದ್ದರಿಂದ v ಇಲ್ಲಿ ಬರುತ್ತದೆ ಮತ್ತು ಚಲಿಸುತ್ತದೆ ಆದ್ದರಿಂದ ಮತ್ತೆ ಇಲ್ಲಿ I lagging ಆಗಿದೆ ಅಥವಾ V leading ಆಗಿದೆ ಇಲ್ಲಿಯೂ ಸಹ v ಇದು I ಗೆ ಹೋಲಿಸಿದಾಗ ϕ ನಿಂದ ಮುನ್ನಡೆ ಸಾಧಿಸಿರುತ್ತದೆ ಇದು leading ಮತ್ತು lagging ನ ಕಲ್ಪನೆಯಾಗಿದೆ ಇದರರ್ಥ ಎರಡು ತರಂಗರೂಪಗಳನ್ನು ಪರಿಗಣಿಸಿದಾಗ ಯಾವುದು ಮೊದಲು ಉತ್ತುಂಗ ತಲುಪುತ್ತಿದೆ ಎಂಬುದನ್ನು ನೋಡಬೇಕು ಅದನ್ನು ಉತ್ತುಂಗವು ಮೊದಲು ಗರಿಷ್ಠ ಮೌಲ್ಯವನ್ನು ತಲುಪುವ ಪ್ರಮಾಣವು leading ಆಗಿರುತ್ತದೆ ಅಥವಾ ಯಾವುದು ಎಲ್ಲಕ್ಕಿಂತ ಮೊದಲು 0 ಕ್ಕೆ ತಲುಪುತ್ತಿದೆ ಅದು leading ಆಗಿರುತ್ತದೆ ಇದನ್ನು ಅರ್ಥಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ವಿಷಯ ತುಂಬಾ ಸರಳವಾಗಿದೆ ಮುಂದಿನ 3 4 5 ಪುಟಗಳಲ್ಲಿ ಬರೆಯಲ್ಪಟ್ಟ ಟಿಪ್ಪಣಿಗಳ ಅಂಕಿ ಅಂಶವನ್ನು ನೋಡುವುದರಿಂದ ಎಲ್ಲವೂ ಅರ್ಥವಾಗುತ್ತದೆ ಅದರ ನಂತರ leading lagging ಎಲ್ಲವೂ ಇಲ್ಲಿ ಬರೆಯಲ್ಪಟ್ಟಿದೆ ಆದ್ದರಿಂದ ಇದು leading ಅಥವಾ lagging ನ ಪರಿಕಲ್ಪನೆಯಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಈ ರೇಖಾಚಿತ್ರದಲ್ಲಿ ಮತ್ತೊಂದು ವಿಷಯವನ್ನು ಇಲ್ಲಿ ಅರ್ಥೈಸುತ್ತೇವೆ ಅಂದರೆ ಅದು v angle ϕ ಗೆ ಸಮನಾಗಿರುತ್ತದೆ ಮತ್ತು ಮೊದಲು ಹೇಳಿದ ಕೋನ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ v leading ಅಥವಾ V lagging ಇದನ್ನು ಸಹ ಬರೆಯಬಹುದು vV angle 0 ಕ್ಕೆ ಸಮನಾಗಿದ್ದರೆ ಈ ಕೋನ ϕ ಆಗಿರುತ್ತದೆ ಈ ಎರಡು ವಿಷಯಗಳು ಒಂದೇ ಆಗಿರುತ್ತವೆ ಇಲ್ಲಿ v ಎಂದು ಪರಿಗಣಿಸಿದಾಗ ಅದು ಕೋನ 0 ಆಗಿರುತ್ತದೆ V ϕo ನಿಂದ ಹಿಂದುಳಿಯುವುದು ಅಥವಾ v ϕo ನಿಂದ ಮುನ್ನಡೆ ಸಾಧಿಸಿರುತ್ತದೆ ಆದ್ದರಿಂದ ಅದೇ ರೀತಿಯಲ್ಲಿ ಬರೆಯಬಹುದು ಅದಕ್ಕಾಗಿಯೇ ಇಲ್ಲಿ ಕೇವಲ ತಿಳುವಳಿಕೆಗಾಗಿ Vm sin ω t ಎಂದು ತೆಗೆದುಕೊಳ್ಳಲಾಗಿದೆ ಆ ಸಂದರ್ಭದಲ್ಲಿ ವಿದ್ಯುತ್ ಹರಿವು ϕ ನ ಬದಲಾಗಿ m sin ω t ϕ ಆಗಿರುತ್ತದೆ ಆದ್ದರಿಂದ ಇದು leading ಅಥವಾ lagging ಎಂದು ಕರೆಯುವ ಪರಿಕಲ್ಪನೆಯಾಗಿದೆ ಇಲ್ಲಿ ಸಹ ವಿದ್ಯುತ್ ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳಲಾಗಿದೆ ಇಲ್ಲಿ capital letter ಅಥವಾ small letter ಅಪ್ರಸ್ತುತವಾಗುತ್ತದೆ ಆದ್ದರಿಂದ ಇದು V ಮತ್ತು ಇದು ವೋಲ್ಟೇಜ್ ಉಲ್ಲೇಖ ಫೇಸರ್ ಆಗಿದೆ ಇಲ್ಲಿ ಸಹ v ϕ ಕೋನದಿಂದ leading ಆಗಿದೆ ಇಲ್ಲಿ ವಿದ್ಯುತ್ ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ಇದು ವೋಲ್ಟೇಜ್ ಆಗಿದೆ ಏಕೆಂದರೆ ಇಲ್ಲಿ ವೋಲ್ಟೇಜ್ ಅನ್ನು ಉಲ್ಲೇಖ ಫೇಸರ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇಲ್ಲಿ ಕರೆಂಟ್ ಅನ್ನು ಉಲ್ಲೇಖ ಫೇಸರ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಆದರೆ ಲೆಕ್ಕಗಳನ್ನು ಬಿಡಿಸುವಾಗ ಎಲ್ಲವೂ ಒಂದೇ ಆಗಿರುತ್ತದೆ ಯಾವುದೇ ಬದಲಾವಣೆ ಇರುವುದಿಲ್ಲ ಆದ್ದರಿಂದ ಇದು ವೋಲ್ಟೇಜ್ ಅಥವಾ ವಿದ್ಯುತ್ ಹರಿವಿನ ಸೈನುಸಾಯಿಡಲ್ ತರಂಗ ರೂಪದ ವಿಳಂಬ ಮತ್ತು ಮುನ್ನಡೆಯ ಪರಿಕಲ್ಪನೆಯಾಗಿದೆ ಮುಂದೆ ಈಗ ಇದು ದಿಶಾಯುಕ್ತದ ವಿಶ್ಲೇಷಣೆ ಮಾಡುವಾಗ ಭೌತಶಾಸ್ತ್ರದ ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಿ ಎರಡು ಫೇಸರ್ ಪರಿಮಾಣಗಳ ಸಂಕಲನ ಮತ್ತು ವ್ಯವಕಲನವನ್ನು ನೆನಪಿಸಿಕೊಳ್ಳಿ ಇಲ್ಲಿಯೂ ಸಹ ಅದನ್ನೇ ಮಾಡಲಾಗುತ್ತದೆ ಇದು ನನ್ನV1 ಎಂದು ಭಾವಿಸೋಣ ಇದು ಕೋನ θ ಇದು V2 ಮತ್ತು ಇದು ಕೋನ θ2 ಎಂದು ನೀಡಲಾಗಿದೆ V1 ಮತ್ತು V2 ಗಳನ್ನು ಕೂಡಿಸಲು ಬಯಸುತ್ತೇನೆ ಆದ್ದರಿಂದ VA V1 V2 ಆಗುತ್ತದೆ ಅದು ಫೇಸರ್ ಎಂದು ಪ್ರತಿನಿಧಿಸಲು ಬಾಣ ಚಿಹ್ನೆಯನ್ನು ನೀಡಲಾಗುತ್ತದೆ ಅದೇ ರೀತಿ ಭೌತಶಾಸ್ತ್ರದ ಪ್ರಕಾರ ವೆಕ್ಟರ್ ವಿಶ್ಲೇಷಣೆಯನ್ನು ಮಾಡಲಾಗುತ್ತದೆ ಈ ಸಮತಲವಾಗಿರುವ ರೇಖೆಯು ಒಂದು ಉಲ್ಲೇಖವಾಗಿದೆ ಇಲ್ಲಿ ವ್ಯವಕಲನ ಮಾಡಲಾಗುತ್ತದೆ ಆದ್ದರಿಂದ ಇದು ಫಲಿತಾಂಶವಾಗಿದೆ VA ಎಂಬುದು ಸಂಕಲನವನ್ನು ಮತ್ತು Vs ಎಂಬುದು ವ್ಯವಕಲನವನ್ನು ಸೂಚಿಸುತ್ತದೆ ಒಂದು ಬಾಣ ಚಿಹ್ನೆ ಕಾಣೆಯಾಗಿದೆ ಆದರೆ ಹೇಗಾದರೂ ಅದು Vs ಆಗಿದೆ ಆದ್ದರಿಂದ ಇದು V1 ಮತ್ತು ಇದು V2 ಆಗಿದೆ ಆದ್ದರಿಂದ Vs ಯಾವುದು ಎಂದು ಕಂಡುಹಿಡಿಯಲು ಬಯಸಿದರೆ Vs V1 V2 ಗೆ ಸಮಾನವಾಗಿದೆ ಎಂದು ಸುಲಭವಾಗಿ ಕಂಡುಹಿಡಿಯಬಹುದು ಈ ಸಂದರ್ಭದಲ್ಲಿ ಎರಡು ವಿಧಾನಗಳನ್ನು ಬಳಸಬಹುದು ಮೊದಲ ರೀತಿಯಲ್ಲಿ ಅದು V2 ಆಗಿದ್ದರೆ ಈ ಕಡೆ V2 ಇರುತ್ತದೆ ಈಗ ಫೇಸರ್ ಮೊತ್ತವನ್ನು ಪರಿಗಣಿಸಿದರೆ ಅಥವಾ ಈಗ ದಿಶಾಯುಕ್ತಗಳ ಮೊತ್ತವನ್ನು ನೋಡಿದರೆ ಅದು Vs ಆಗಿರುತ್ತದೆ ಅದು V1 V2 ಗೆ ಸಮಾನವಾಗಿರುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದು V2 ಆಗಿದ್ದರೆ ಮತ್ತು ಇದು ಕೂಡ V2 ಇದಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳಬಹುದು ಆದ್ದರಿಂದ Vs V1 V2 ಗೆ ಸಮಾನಗಿರುತ್ತದೆ ಅದರ ದಿಕ್ಕು ಮತ್ತು ಬಾಣ ಇಲ್ಲಿದೆ ಆದರೆ ಬೀಜಗಣಿತ ಮೊತ್ತವನ್ನು ಪರಿಗಣಿಸಲು ಆಗುವದಿಲ್ಲ ಇದು ಫೇಸರ್ ಮೊತ್ತವಾಗಿರುತ್ತದೆ ನಂತರ ಲೆಕ್ಕಗಳನ್ನು ಬಿಡಿಸುವಾಗ ಅರ್ಥವಾಗುತ್ತದೆ ಈಗ ಫೇಸರ್ ಸಂಕೀರ್ಣ ಸಂಖ್ಯೆ ಆದ್ದರಿಂದ ಒಂದು ಫೇಸರ್ ನ 3 ಸಮಾನ ಸಂಕೇತಗಳಿವೆ ಸಂಕೀರ್ಣ ಸಂಖ್ಯೆಯು ಹೆಚ್ಚಿನ ಮಟ್ಟದ ಗಣಿತದಲ್ಲಿ ಪ್ರಾರಂಭವಾಗಿದೆ ಎಂದು ತಿಳಿಯಿರಿ ಗಣಿತ ಆದ್ದರಿಂದ ಮೊದಲ ರೀತಿಯಲ್ಲಿ ಫೇಸರ್ ಅನ್ನು ಧ್ರುವೀಯ ರೂಪದಲ್ಲಿ ಬರೆಯುವುದು v V angle θ ಎಂದು ಬರೆಯುವುದು ಇಲ್ಲಿ V ಎಂಬುದು ಪರಿಮಾಣ ಮತ್ತು θ ಎಂಬುದು ಕೋನವಾಗಿದೆ ಆದ್ದರಿಂದ V angle θ ಎಂದು ಬರೆಯಬಹುದು ಈಗ ಆಯತಾಕಾರದ ರೂಪದಲ್ಲಿ ಬರೆದರೆ ಅದು v cos θ j v sin θ ಆಗಿರುತ್ತದೆ ಮತ್ತೊಂದು ವಿಷಯ ಘಾತೀಯ ರೂಪ ಅದು V e jθ ಆಗಿರುತ್ತದೆ V ಎಂಬುದು ಪರಿಮಾಣ ಮತ್ತು e jθ ಅದು cos θ j sin θ ಗೆ ಸಮಾನವಾಗಿರುತ್ತದೆ ಇದನ್ನು ಇಲ್ಲಿ ಬರೆಯಲಾಗಿದೆ ಮತ್ತು θ ಕೋನವಾಗಿರುತ್ತದೆ ಈಗ ಇನ್ನೊಂದು ವಿಷಯವೆಂದರೆ ಯಾವುದೇ ಫೇಸರ್ ಗೆ j ಅನ್ನು ಗುಣಿಸುವ ಅಂಶವಾಗಿ ಅನ್ವಯಿಸಿದಾಗ ಇದು ಅಪ್ರದಕ್ಷಿಣಾಕಾರವಾಗಿ ತಿರುಗುವಿಕೆಯನ್ನು ಉತ್ಪಾದಿಸುತ್ತದೆ ವಾಸ್ತವವಾಗಿ ಆದ್ದರಿಂದ j 2 1 ಆಗಿರುತ್ತದೆ ಆದ್ದರಿಂದ j ಅನ್ನು ಯಾವುದೇ ಫೇಸರ್ ಗೆ ಗುಣಿಸುವ ಅಂಶವಾಗಿ ಅನ್ವಯಿಸಿದಾಗ ಇದು ಅಪ್ರದಕ್ಷಿಣಾಕಾರವಾಗಿ ತಿರುಗುವಿಕೆಯನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇದು x ಆಗಿದೆ ಇದು ನೈಜ ಅಕ್ಷ ಮತ್ತು ಇದು ಕಾಲ್ಪನಿಕ ಅಕ್ಷ ಆಗಿದೆ ಈ ಸಂದರ್ಭದಲ್ಲಿ j ಇದು ಕಾಲ್ಪನಿಕವಾಗಿದೆ ಇದು j ಇದಕ್ಕೆ ಬಂದಾಗ ಸ್ವಲ್ಪ ಮೇಲಕ್ಕೆ ಚಲಿಸೋಣ ಆದ್ದರಿಂದ ಈ ಇದು ಈಗ j ಆಗಿದ್ದು ಮತ್ತಷ್ಟು ಚಲಿಸುವಾಗ ಅದು j 2 1 ಗೆ ಸಮಾನವಾಗಿರುತ್ತದೆ ಇದಕ್ಕೆ ಬಂದಾಗ j 3 ಆಗಿರುತ್ತದೆ j 3 j ಆಗಿರುತ್ತದೆ ಏಕೆಂದರೆ ಇದು ನಿಜವಾಗಿ j 2 j ಆಗಿರುತ್ತದೆ ಆದ್ದರಿಂದ j 2 1 ಇದು ಸಂಕೀರ್ಣ ಪರಿಮಾಣವಾಗಿದೆ ಆದ್ದರಿಂದ ಇದು j ಮತ್ತು ಅಂತಿಮವಾಗಿ ಈ ಬಿಂದುವಿನಲ್ಲಿ j 4 ಇರುತ್ತದೆ ಆದ್ದರಿಂದ ಅದು ಈ ರೀತಿ ಇರುತ್ತದೆ ಆದ್ದರಿಂದ ಇದು ಅಪ್ರದಕ್ಷಿಣವಾಗಿ ತಿರುಗುತ್ತದೆ v cos θ ಇದನ್ನು ಘಟಕ ಎಂದು ತೆಗೆದುಕೊಂಡರೆ x ಘಟಕವು v cos θ ಆಗಿದೆ ಆದ್ದರಿಂದ v cos θ ಇಲ್ಲಿ v x ಗೆ ಸಮನಾಗಿರುತ್ತದೆ ಮತ್ತು v sin θ ಇದು v y ಗೆ ಸಮನಾಗಿರುತ್ತದೆ ಮತ್ತು ಇದು ಫಲಿತಾಂಶವಾಗಿದೆ ಆದ್ದರಿಂದ ಮೂಲತಃ v v x cos θ j v y ಆಗಿರುತ್ತದೆ ಆದ್ದರಿಂದ v ಗೆ ಬಾಣ ಚಿಹ್ನೆ ಇರುತ್ತದೆ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇನೆ v v x j vy ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಫೇಸರ್ ನ ಆಯತಾಕಾರದ ರೂಪವು ಸಂಕಲನ ಅಥವಾ ವ್ಯವಕಲನಕ್ಕೆ ಅನುಕೂಲಕರವಾಗಿದೆ ಈ ಧ್ರುವೀಯ ರೂಪವು ಒಂದು ಫೇಸರ್ ನ 2 ಭಾಗಗಳನ್ನು ಪ್ರದರ್ಶಿಸಲು ಅನುಕೂಲಕರವಾಗಿದೆ ಅವುಗಳೆಂದರೆ ಪರಿಮಾಣ ಮತ್ತು ಕೋನ ಏಕೆಂದರೆ ಈ v ಪರಿಮಾಣ ಮತ್ತು θ ಕೋನವಾಗಿದೆ ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿಯಿರಿ ಮತ್ತು ಗಣಿತದಿಂದ ಸಂಕೀರ್ಣ ಸಂಖ್ಯೆಯ ಕಾರ್ಯಾಚರಣೆಯನ್ನು ತಿಳಿಯಿರಿ ಆದ್ದರಿಂದ ಇಲ್ಲಿ V1 ಅನ್ನುV1 e jθ1 ಗೆ ಸಮನಾಗಿರುತ್ತದೆ ಎಂದು ಭಾವಿಸೋಣ ಇದನ್ನು ಬಾಣ ಚಿಹ್ನೆ ಯೊಂದಿಗೆ ಬರೆಯುವದು V2 arrow V2 e jθ2 ಇರುತ್ತದೆ ನಂತರ ಇದನ್ನು ಗುಣಿಸಿದರೆ ಅದು V1 e jθ1 V2 e jθ2 ಆಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಇದು V1 V2 ಮತ್ತು ನಂತರ e jθ 1 θ2 ಆಗಿರುತ್ತದೆ ಆದ್ದರಿಂದ ಅದು ಇಲ್ಲಿ ಬರೆಯಲ್ಪಟ್ಟಿದೆ ಇದನ್ನು V ಕೋನ θ1 θ2 ಎಂದು ಬರೆಯಬಹುದು ಅಂದರೆ ಯಾವುದೇ ಕೋನ θ ವನ್ನು e jθ ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ಅದನ್ನು ಸ್ಪಷ್ಟಪಡಿಸೋಣ ಆದ್ದರಿಂದ ಇಲ್ಲಿ θ1 θ2 ಕೋನವು e jθ1 θ2 ಗೆ ಸಮಾನವಾಗಿರುತ್ತದೆ ಇದನ್ನು ಈ ರೀತಿ ಬರೆಯಲಾಗಿದೆ ಇದು V1 V2 cos θ1 θ2 jsin θ1 θ2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ V1 ಮತ್ತು V2 ಇವು ಪರಿಮಾಣಗಳಾಗಿವೆ ಮತ್ತು θ ಒಂದು θ2 ಕ್ರಮವಾಗಿ V1 ಮತ್ತು V2 ಗಳ ಕೋನಗಳಾಗಿವೆ ಅದೇ ರೀತಿ V1V2 ಅನ್ನು ಸ್ಪಷ್ಟಪಡಿಸೋಣ ಆದ್ದರಿಂದ ಇಲ್ಲಿ ನಾನು V1V2 ಅನ್ನು ಲೆಕ್ಕಮಾಡುತ್ತಿದ್ದೇನೆ ಅದು ವಿಭಜನೆಯಾಗಿದೆ ಆದ್ದರಿಂದ ಇದು e jθ1 θ2 ಆಗುತ್ತದೆ ಅದು V1 ಮತ್ತು ಅದು V2 ಆಗಿದೆ ಮತ್ತು ಇದು V1V2 e jθ1 θ2 ಗೆ ಸಮಾನವಾಗಿರುತ್ತದೆ ಅದನ್ನೇ ಇಲ್ಲಿ ಬರೆಯಲಾಗಿದೆ ಇಲ್ಲಿ ಏನು ಬರೆಯಲಾಗಿದೆ ಮತ್ತೆ ಕೋನ θ1 θ2 ಎಂದು ಬರೆಯಲಾಗಿದೆ ಅಂದರೆ ಇದು V1V2 cosθ1 θ2 j sin θ1 θ2 ಆಗಿರುತ್ತದೆ ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಈಗ ಕೆಲವು ಎಚ್ಚರಿಕೆಗಳನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ AC ಯಲ್ಲಿ ವೋಲ್ಟೇಜ್ ಮತ್ತು ವಿದ್ಯುತ್ ಹರಿವಿನ ಎಲ್ಲಾ ಲೆಕ್ಕಗಳನ್ನು ಇವು ಫೇಸರ್ ಪರಿಮಾಣ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಆದ್ದರಿಂದ ಬೀಜಗಣಿತದ ಕುಶಲತೆಗಳು ಅವುಗಳನ್ನು ಸಂಕೀರ್ಣ ಪ್ರಮಾಣಗಳಾಗಿ ವ್ಯಕ್ತಪಡಿಸಿದ ನಂತರವೇ ಸಾಧ್ಯ ಆದ್ದರಿಂದ ಲೆಕ್ಕಗಳನ್ನು ಬಿಡಿಸುವಾಗ ಅದರ ಬಗ್ಗೆ ಜಾಗರೂಕರಾಗಿರಿ ಅದು ಅಷ್ಟೆ ಮತ್ತು ಮುಂದಿನ ಉದಾಹರಣೆ ಈ ಕೆಳಗಿನ ವಿದ್ಯುತ್ ತರಂಗವನ್ನು ಫೇಸರ್ ರೂಪದಲ್ಲಿ ಕೂಡಿಸಿ ಈ ಸಂದರ್ಭದಲ್ಲಿ i1 5 sin ω t ಗೆ ಸಮಾನವಾಗಿರುತ್ತದೆ ಮತ್ತು i2 10 sin ω t 60 o ಗೆ ಸಮಾನವಾಗಿರುತ್ತದೆ ಈಗ ಎರಡನ್ನೂ ಕೂಡಿಸಿದರೆ i1 i2 ಅದು 5 sin ω t 10 sin ω t 60 o ಆಗಿರುತ್ತದೆ ಆದ್ದರಿಂದ 5 sin ω t 10 sin a cos b cos a sin b ಎಂದು ವಿವರಿಸಲಾಗಿದೆ ಆದ್ದರಿಂದ ಸರಳೀಕರಣದ ನಂತರ ಅದು 10 sin ω t 8 66 cos ω t ಆಗಿರುತ್ತದೆ ಈಗ ಏನು ಮಾಡಬಹುದು ಈ √ 10 28 66 2 ಅನ್ನು ಕಂಡುಹಿಡಿಯುತ್ತೇನೆ ಅದು 13 23 ಆಗಿದೆ ಆದ್ದರಿಂದ ಅದನ್ನು ಈ ಪ್ರಮಾಣವನ್ನು 13 23 ನಿಂದ ಭಾಗಿಸಿ ಮತ್ತು ಗುಣಿಸಿ ಹಾಗೆ ಮಾಡಿದರೆ ಇದು 10 13 ಇದರರ್ಥ ಇದು 10 ಮತ್ತು ಇದು 8 ಆದ್ದರಿಂದ 10 13 23 ಇದು cos α ಆಗಿದೆ ಇದರರ್ಥ cos α ಇದು 10 13 ಅದಕ್ಕಾಗಿಯೇ ಇದನ್ನು cos α ಎಂದು ಬರೆಯಲಾಗಿದೆ ಆದ್ದರಿಂದ cos α 1013 23 ಎಂದು ಬರೆಯುತ್ತಿದ್ದೇನೆ 23 ಗೆ ಸಮಾನವಾಗಿರುತ್ತದೆ ಅದಕ್ಕಾಗಿಯೇ ಇಲ್ಲಿ cos α ಇದನ್ನು ಬದಲಾಯಿಸಲಾಗಿದೆ ಮತ್ತು ಇದನ್ನು ಗುಣಿಸಲಾಗುತ್ತದೆ ಇದು 13 ಆದ್ದರಿಂದ ಇದು sin a cos b cos a sin b ಆಗಿರುತ್ತದೆ ಆದ್ದರಿಂದ ಅದು 13 23 sin ω t α ಅಂದರೆ 13 9o ಆಗಿರುತ್ತದೆ ಏಕೆಂದರೆ cos α 10 13 23 ಗೆ ಸಮನಾಗಿದ್ದರೆ α 40 9o ಆಗಿರುತ್ತದೆ ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಆದ್ದರಿಂದ α ಇದು 40 9o ಗೆ ಸಮಾನವಾಗಿರುತ್ತದೆ ಇದು ಒಂದು ವಿಧಾನ ವಾಗಿದೆ ಈಗ ಇದು ಗರಿಷ್ಠ ಮೌಲ್ಯವಾಗಿದೆ ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈಗ ಇದು ಗರಿಷ್ಠ ಮೌಲ್ಯವಾಗಿದೆ ಇದು rms ಮೌಲ್ಯ ಎಂದು ಭಾವಿಸಿದರೆ ಈಗ ಇದು ಗರಿಷ್ಠ ಮೌಲ್ಯವಾಗಿದೆ ಆದ್ದರಿಂದ rms ಮೌಲ್ಯವನ್ನು ಪರಿಗಣಿಸಿದಾಗ i1 rms 5 √ 2 ಆಂಪಿಯರ್ಗೆ ಸಮನಾಗಿರಬೇಕು ಎಂದು ಅರ್ಥಮಾಡಿಕೊಳ್ಳಲು ಬರೆಯುತ್ತಿದ್ದೇನೆ ಇದೇ ರೀತಿ i2 rms ಮೌಲ್ಯವನ್ನು ಪರಿಗಣಿಸಿದಾಗ ಅದು 10√ 2 ಆಗಿರಬೇಕು ಪರಿಮಾಣವನ್ನು ಮಾತ್ರ ಲೆಕ್ಕಹಾಕಲಾಗುತ್ತಿದೆ ಇದು ಆಂಪಿಯರ್ ಆದ್ದರಿಂದ ಇದು 10 √ 2 ಆಂಪಿಯರ್ ಮತ್ತು 5 √ 2 ಆಂಪಿಯರ್ ಆಗಿದೆ ಈಗ ಈ ಸಂದರ್ಭದಲ್ಲಿ sin ω t ಇದರೊಂದಿಗೆ ಯಾವುದೇ ಕೋನವಿಲ್ಲ ಎಂದು ಮೂಲತಃ ಅದು ω t 0o ಆಗಿದೆ ಇದರರ್ಥ ಇದು ಬರೆಯಬಹುದು i1 ನ rms ಮೌಲ್ಯ 5 √ 2 ಕೋನ 0o ಆಗಿದೆ ಮತ್ತು ಅದೇ ರೀತಿ ಇಲ್ಲಿ ಕೋನ 60o ಎಂದು ಲಗತ್ತಿಸಲಾಗಿದೆ ಅಂದರೆ i2 ಅನ್ನು 10 √ 2 ಕೋನ 60o ಗೆ ಸಮನಾಗಿ ಬರೆಯಬಹುದು ಏಕೆಂದರೆ 60o ಇದೆ ಅಂದರೆ ಈ i2 ವಾಸ್ತವವಾಗಿ i1 ನಿಂದ 60o ಗಳಷ್ಟು ಮುನ್ನಡೆಯಲ್ಲಿದೆ ಏಕೆಂದರೆ ಕೋನವು ಧನಾತ್ಮಕ 60o ಆಗಿದೆ ಇದರ ಅರ್ಥವೇನೆಂದರೆ ನಿರ್ದಿಷ್ಟವಾಗಿ ಹೇಳದ ಹೊರತು ನಾವು rms ಎಂದು ಪರಿಗಣಿಸಬಹುದು ಈ sin ಪದದೊಂದಿಗೆ ಯಾವುದಾದರೂ ಪದವನ್ನು ಲಗತ್ತಿಸಿದರೆ ಇದರರ್ಥ ಇದು ಗರಿಷ್ಠ ಮೌಲ್ಯವಾಗಿದೆ rms ಮೌಲ್ಯವನ್ನು ತೆಗೆದುಕೊಳ್ಳಲು ಅದನ್ನು √ 2 ನಿಂದ ಭಾಗಿಸಬೇಕು ಏಕೆಂದರೆ ನಮ್ಮ ಎಲ್ಲಾ ಲೆಕ್ಕಾಚಾರಗಳು rms ಮೌಲ್ಯದ ಆಧಾರದ ಮೇಲೆ ಆಗುತ್ತವೆ ಈ ಸಂದರ್ಭದಲ್ಲಿ ಇದು ಈ ರೇಖಾಚಿತ್ರವಾಗಿದೆ ಅದಕ್ಕಾಗಿಯೇ ಇದು 5 √ 2 ಕೋನ 0 ಇದು ಉಲ್ಲೇಖ ಇದು 10 √ 2 ಮತ್ತು ಇದು 60o ಎಂದು ಭಾವಿಸುತ್ತೇನೆ ಇದನ್ನು rms ಮೌಲ್ಯವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇದು ಫಲಿತಾಂಶವಾಗಿದೆ ಇದು 13 23 √ 2 ಆಗಿದೆ ಏಕೆಂದರೆ ಇಲ್ಲಿ ಸಹ ಇದು 13 23 ಮತ್ತು 13 23 √ 2 ಇದು rms ಮೌಲ್ಯವಾಗಿದೆ ಇದು ಪರಿಮಾಣ ಮತ್ತು ಇದು ಕೋನ 40 ಆದ್ದರಿಂದ ಈ ಪರಿಣಾಮಕಾರಿ ವಿದ್ಯುತ್ ಹರಿವು 40 i2 ಇದು i1 ನಿಂದ 60 o ಕೋನಗಳಷ್ಟು ಮುನ್ನಡೆಯಲ್ಲಿದೆ ಇದು ವಾಸ್ತವವಾಗಿ ಫೇಸರ್ ರೇಖಾಚಿತ್ರವಾಗಿದೆ ಈಗ x ಅಕ್ಷದಲ್ಲಿ ಪ್ರಕ್ಷೇಪಣವನ್ನು ತೆಗೆದುಕೊಂಡರೆ ಆದ್ದರಿಂದ ಇದು ಉಲ್ಲೇಖವಾಗಿರುತ್ತದೆ ಮತ್ತು ಇದು 5 √ 2 ಆಗಿದೆ ವಾಸ್ತವವಾಗಿ ಎಲ್ಲೆಡೆ √ 2 ಬರುತ್ತದೆ ಅದಕ್ಕಾಗಿಯೇ ಈ √ 2 ಅನ್ನು ಹೊರಗೆ ತೆಗೆದುಕೊಳ್ಳಲಾಗುತ್ತದೆ ಈ 10 √ 2 ಹೊರಗಿದೆ ಮತ್ತು cos 60o cos 60o ಆಗಿದೆ 10 √ 2 ಇದು x ಅಕ್ಷದ ಮೇಲಿನ ಪ್ರಕ್ಷೇಪಣ ಆಗಿದೆ ಅಂತೆಯೇ y ಅಕ್ಷದ ಪ್ರಕ್ಷೇಪಣ 1 √ 2 ಆಗಿರುತ್ತದೆ ಇದು ಉಲ್ಲೇಖವಾಗಿದೆ ಆದ್ದರಿಂದ y ಅಕ್ಷದ ಪ್ರಕ್ಷೇಪಣವು 10 sin 60 ಹೊರತುಪಡಿಸಿ ಏನೂ ಅಲ್ಲ ಇದು 10 sin 60 ಏಕೆಂದರೆ ಈ ಕೋನ 8 66 √ 2 ಆಗಿದೆ ಈಗ ಸಂಕಲನದ ಫಲಿತಾಂಶವು √σx 2 √ y2 ಆಗಿರುತ್ತದೆ ಆದ್ದರಿಂದ ಅದು 1 √ 2 √ 10 2 8 66 2 13 23 √ 2 ಆಗುತ್ತದೆ ಮತ್ತು α tan inverse σyσx ಆಗಿರುತ್ತದೆ ಅಂದರೆ tan inverse 8 66√ 210√ 2 ಮತ್ತು ಅದು 40 9o ಗೆ ಸಮಾನವಾಗಿರುತ್ತದೆ ಇದೇ ರೀತಿ 13 9o ಇದು ಗರಿಷ್ಠ ಮೌಲ್ಯ ಫೇಸರ್ ರೇಖಾಚಿತ್ರವನ್ನು ಚಿತ್ರಿಸಲಾಗಿದೆ ಅದಕ್ಕಾಗಿಯೇ rms ಮೌಲ್ಯವನ್ನು ತೆಗೆದುಕೊಳ್ಳಲಾಗುತ್ತದೆ ಫೇಸರ್ ರೇಖಾಚಿತ್ರಕ್ಕಾಗಿ rms ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಅದು ಗರಿಷ್ಠ ಮೌಲ್ಯವಲ್ಲ ಎರಡೂ ವಿಧಾನಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸಬಹುದು